ಇಂಜಿನಿಯರಿಂಗ್ ಗಣಿತ II ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇದು ಸ್ಟೋಕ್ಸ್ ಥಿಯರಂ Stoke's Theorem ನ ಬಗ್ಗೆ ಇರುವ ಒಂಬತ್ತನೇ ಉಪನ್ಯಾಸ ಈ ದಿನ ನಾವು ಏನನ್ನು ಸ್ಟೋಕ್ಸ್ ಥಿಯರಂ Stoke's Theorem ಎಂದು ಕರೆಯುತ್ತೇವೆ ಎಂಬುದನ್ನು ಚರ್ಚಿಸುತ್ತೇವೆ ಮೂಲತಃ ಇದು ಗ್ರೀನ್ಸ್ ಥಿಯರಂ Green's Theorem ನ ಸಾರ್ವತ್ರೀಕರಣ ನಾವು ಹಿಂದಿನ ಉಪನ್ಯಾಸಗಳಲ್ಲಿ ಈಗಾಗಲೇ ಗ್ರೀನ್ಸ್ ಥಿಯರಂ Green's Theoremನ ಬಗ್ಗೆ ತಿಳಿದಿದ್ದೇವೆ ಮೊದಲು ಗ್ರೀನ್ಸ್ ಥಿಯರಂ Green's Theoremಅನ್ನು ಜ್ಞಾಪಿಸಿಕೊಳ್ಳೋಣ R2ನ ಒಂದು ಪ್ರದೇಶ R ಗೆ ಒಂದು ಸಿಂಪಲ್ ಕ್ಲೋಸ್ಡ್ ಕರ್ವ್ C ಗಡಿರೇಖೆಯಾಗಿರಲಿ ಇಲ್ಲಿ ಒಂದು ಪ್ರದೇಶ R ಇದೆ ಈ ಸಿಂಪಲ್ ಕ್ಲೋಸ್ಡ್ ಕರ್ವ್ C ಅದರ ಗಡಿರೇಖೆ FF1xyiF2xyj ಇದು ಒಂದು ಸ್ಮೂತ್ ವೆಕ್ಟರ್ ಫೀಲ್ಡ್ ಇಲ್ಲಿ ಸ್ಮೂತ್ ಎಂದರೆ R ಹಾಗೂ C ಯ ಮೇಲೆ F1 ಮತ್ತು F2 C1 ಫಂಕ್ಷನ್ ಗಳು ಆಗ ಗ್ರೀನ್ಸ್ ಥಿಯರಂ Green's theorem ನ ಪ್ರಕಾರ CF⋅dr ನ ಮೌಲ್ಯ ∬RF2∂x F1∂ydA F2∂x ಮತ್ತು F1∂y ಈ ಎರಡು ಭಾಗಶಃ ವ್ಯುತ್ಪನ್ನ ಗಳ ಅಂತರ ಇಲ್ಲಿನ ಇಂಟೆಗ್ರಾಂಡ್ ಈಗ ನಾವು ಗ್ರೀನ್ಸ್ ಥಿಯರಂ Green's Theorem ಅನ್ನು ಕೊಂಚ ಭಿನ್ನವಾಗಿ ಬರೆಯುತ್ತೇವೆ ಈ ಪ್ರಮೇಯವು ಇಲ್ಲಿರುವ ಕರ್ವ್ ಇಂಟೆಗ್ರಲ್ ಈ ಏರಿಯಾ ಇಂಟೆಗ್ರಲ್ ಗೆ ಸಮ ಎಂದು ಹೇಳುತ್ತದೆ ಈಗ ನಾವು ಮಾಡುವ ವ್ಯತ್ಯಾಸವೇನೆಂದರೆ ಈ ಎರಡು ಭಾಗಶಃ ವ್ಯುತ್ಪನ್ನ ಗಳ ಅಂತರದ ಬದಲಾಗಿ ನಾವು ∬RcurlFkdA ಹೀಗೂ ಬರೆಯಬಹುದು ಇಲ್ಲಿ ಕರ್ಲ್ F ಅಂದರೇನು ಕರ್ಲ್ F ಅಂದರೆ i j k δx δy δz F1 F2 F3 ಇಲ್ಲಿ k ಜೊತೆ ಡಾಟ್ ಉತ್ಪನ್ನ ತೆಗೆಯುತ್ತಿದ್ದೇವೆ ಆದ್ದರಿಂದ ಮೂರನೇ ಕಾಂಪೊನೆಂಟ್ ಮಾತ್ರವೇ ಉಳಿದುಕೊಳ್ಳುತ್ತದೆ ಡಾಟ್ ಉತ್ಪನ್ನ ತೆಗೆದಾಗ ಉಳಿದೆರಡು ಕಾಂಪೊನೆಂಟ್ ಗಳು 0 ಆಗುತ್ತವೆ ನಮಗೆ ಈ k ಕಾಂಪೊನೆಂಟ್ F2∂x F1∂y ದೊರಕುತ್ತದೆ ಇದು curlFನ ಮೂರನೇ ಕಾಂಪೊನೆಂಟ್ i ಮತ್ತು j ಜೊತೆಯಲ್ಲಿ ಯಾವುದೋ ಪ್ರಮಾಣಗಳಿರುತ್ತವೆ ಆದ್ದರಿಂದ ಕರ್ಲ್ F ಮತ್ತು k ಗಳ ಡಾಟ್ ಉತ್ಪನ್ನ ನ ಮೌಲ್ಯ F2∂x F1∂y ಇದೇ ಗ್ರೀನ್ಸ್ ಥಿಯರಂ Green's Theorem ನಲ್ಲಿರುವ ಏರಿಯಾ ಇಂಟೆಗ್ರಲ್ ನ ಇಂಟೆಗ್ರಾಂಡ್ ಆದ್ದರಿಂದ ಈ ಇಂಟೆಗ್ರಾಂಡ್ ನ ಬದಲಾಗಿ ನಾವು curlFk ಎಂದೂ ಬರೆಯಬಹುದು ಸಮೀಕರಣದ ಈ ರೂಪವನ್ನು ಬಳಸಿ ನಾವು ಗ್ರೀನ್ಸ್ ಥಿಯರಂ Green's Theorem ನ ಹಿಂದಿರುವ ಯೋಚನೆಯನ್ನು ಹೆಚ್ಚಿನ ಆಯಾಮ ಗಳಿಗೆ ಸಾರ್ವತ್ರಿಕರಿಸಬಹುದು ಈ ಗ್ರೀನ್ಸ್ ಥಿಯರಂ Green's Theorem ನ ಹೇಳಿಕೆಯು R2ಗೆ ಅಂದರೆ ಒಂದು ಸಮತಲ ಕ್ಕೆ ಅನ್ವಯವಾಗುತ್ತದೆ ಇಲ್ಲಿ ನಾವು R2ನ ಒಂದು ಪ್ರದೇಶ ವನ್ನು ತೆಗೆದುಕೊಂಡಿದ್ದೇವೆ ಹಾಗೂ ಈ ಕರ್ಲ್ ಕೂಡ R2ನಲ್ಲಿದೆ ಇದನ್ನು ನಾವು 3 ಆಯಾಮ ಗಳಿಗೆ ಸಾರ್ವತ್ರಿಕರಿಸಿದರೆ ಅಂದರೆ ಈಗ ನಮ್ಮಲ್ಲಿ xyz ಇವೆ ಹಾಗೂ ಮೂರು ಆಯಾಮ ಗಳ ಒಂದು ಕರ್ವ್ ಅಥವಾ ವಕ್ರರೇಖೆ ಇದೆ ಈ ವಕ್ರರೇಖೆಯಿಂದ ಆವರಿಸಲ್ಪಟ್ಟ ಪ್ರದೇಶವು ಒಂದು ಮೇಲ್ಮೈ ಆಗಿರುತ್ತದೆ ಈಗ ನಾವು ಯಾವ ರೀತಿಯ ಹೊಸ ಪ್ರಮೇಯ ವನ್ನು ಪಡೆಯುತ್ತೇವೆ ಸಮತಲದ ಮೇಲೆ ಗ್ರೀನ್ಸ್ ಥಿಯರಂ Green's Theorem ಅನ್ನು ಮತ್ತೊಮ್ಮೆ ನೋಡಿ ಈ ಸಮೀಕರಣವು ಪ್ರಮೇಯವನ್ನು ನೀಡುತ್ತದೆ ಈಗ ಮೂರು ಆಯಾಮ ಗಳಲ್ಲಿ C ಒಂದು ಕ್ಲೋಸ್ಡ್ ಕರ್ವ್ ಆಗಿರಲಿ ಅದು ಒಂದು ಮೇಲ್ಮೈಯನ್ನು ಸುತ್ತುವರಿದಿದೆ ನಾವು ಮೂರು ಆಯಾಮಗಳಲ್ಲಿ ಒಂದು ಕ್ಲೋಸ್ಡ್ ಕರ್ವ್ ಅನ್ನು ತೆಗೆದುಕೊಂಡಾಗ ಸ್ವಾಭಾವಿಕವಾಗಿ ಅದು ಒಂದು ಮೇಲ್ಮೈಯ ಗಡಿರೇಖೆಯಾಗಿರುತ್ತದೆ ಆ ಮೇಲ್ಮೈಯ ಏಕಾಂಶ ಲಂಬ ಸದಿಶ ವು n ಆಗಿರಲಿ ಇದರ ಏಕಾಂಶ ಲಂಬ ಸದಿಶ ವು n ಆಗಿರಲಿ 3 ಆಯಾಮ ಗಳಲ್ಲಿ ವ್ಯಾಖ್ಯಾನಿಸಿರುವ ಒಂದು ಕಂಟಿನ್ಯೂಸ್ ಲಿ ಡಿಫರೆನ್ಷಿಯಬಲ್ ವೆಕ್ಟರ್ ಫೀಲ್ಡ್ F ಗೆ ಗ್ರೀನ್ಸ್ ಥಿಯರಂ Green's Theorem ನಲ್ಲಿರುವ CF⋅dr ಈ ಕರ್ವ್ ಇಂಟೆಗ್ರಲ್ ಈಗ ∬S∇×Fnds ಇದಕ್ಕೆ ಸಮನಾಗಿರುತ್ತದೆ ಇಲ್ಲಿಯೂ ಕರ್ಲ್ F ಇದೆ ಆದರೆ ಗ್ರೀನ್ಸ್ ಥಿಯರಂ Green's Theorem ನಲ್ಲಿ ಡಾಟ್ ಉತ್ಪನ್ನವು xy ಸಮತಲದ ಏಕಾಂಶ ಲಂಬ ಸದಿಶವಾದ k ಜೊತೆಗಿತ್ತು ಆಗ xy ಸಮತಲದಲ್ಲಿ ಒಂದು ಪ್ರದೇಶ D ಹಾಗೂ ಒಂದು ಕರ್ವ್ ಇತ್ತು ಮೂಲತಃ ಈ k ಪ್ರದೇಶ D ಗೆ ಎಳೆದ ಲಂಬವಾಗಿದೆ ಈಗಲೂ ಅದೇ ಸನ್ನಿವೇಶವಿದೆ ಇಲ್ಲಿ k ಯ ಬದಲಾಗಿ ನಮ್ಮಲ್ಲಿ ಮೇಲ್ಮೈಗೆ ಎಳೆದ ಏಕಾಂಶ ಲಂಬ n ಇದೆ ಮೊದಲೂ ಮೇಲ್ಮೈಗೆ ಎಳೆದ ಏಕಾಂಶ ಲಂಬ ವಿತ್ತು ಆದರೆ ಆಗ ಮೇಲ್ಮೈಯು xy ಸಮತಲವಾಗಿತ್ತು ಆದ್ದರಿಂದ ಏಕಾಂಶ ಲಂಬ ವು k ಆಗಿತ್ತು ಈಗ ನಾವು ಯಾವುದೇ ಮೇಲ್ಮೈಯನ್ನು ಪರಿಗಣಿಸಿದ್ದೇವೆ ಹಾಗಾಗಿ ಅದರ ಏಕಾಂಶ ಲಂಬ ವನ್ನು ನಾವು n ನಿಂದ ಸೂಚಿಸಿದ್ದೇವೆ ಇಲ್ಲಿರುವ ಮುಖ್ಯವಾದ ವಿಷಯವೆಂದರೆ C ಯ ಸುತ್ತಲೂ ಲೈನ್ ಇಂಟೆಗ್ರಲ್ ನ ದಿಕ್ಕು ಹಾಗೂ ಲಂಬ ಸದಿಶ n ಇವುಗಳು ಬಲಗೈ ನಿಯಮವನ್ನು ಪಾಲಿಸುತ್ತವೆ ನಾವು ಪ್ರದಕ್ಷಿಣಾಕಾರದ ದಿಕ್ಕಿನಿಂದ ಅಪ್ರದಕ್ಷಿಣಾಕಾರ ದ ದಿಕ್ಕಿನಲ್ಲಿ ಚಲಿಸಿದರೆ ಈ ಕರ್ವ್ ಇಂಟೆಗ್ರಲ್ ನ ಮೌಲ್ಯವು ಬದಲಾಗುತ್ತದೆ ಹಾಗೆಯೇ ಏಕಾಂಶ ಲಂಬ ಸದಿಶ n ಕೂಡ ಬದಲಾಗುತ್ತದೆ ಪ್ರತಿಯೊಂದು ಬಿಂದುವಿನಲ್ಲಿ ಎರಡು ಲಂಬಗಳಿರುತ್ತವೆ ಒಂದು ಹೊರಮುಖ ಲಂಬ ಇನ್ನೊಂದು ಒಳಮುಖವಾದ ಲಂಬ ಯಾವುದೇ ಹೆಸರಿನಿಂದ ಕರೆದರೂ ಇಲ್ಲಿ 2 ಲಂಬಗಳಿರುತ್ತವೆ ಯಾವ n ಗೆ ಸ್ಟೋಕ್ಸ್ ಥಿಯರಂ Stoke's Theorem ನ ಸಮೀಕರಣ ಅನ್ವಯವಾಗುತ್ತದೆ ಎಂಬುದೇ ಪ್ರಶ್ನೆ ಏಕೆಂದರೆ ಇಲ್ಲದಿದ್ದಲ್ಲಿ ಅಲ್ಲಿ ಋಣಾತ್ಮಕ ಚಿನ್ಹೆಯ ಒಂದು ಸಮಸ್ಯೆ ಉದ್ಭವಿಸಬಹುದು ಕರ್ವ್ ಗೆ ಯಾವ ದಿಕ್ಕನ್ನು ಕೊಟ್ಟಾಗ ಅಥವಾ ಲಂಬ ಸದಿಶ n ಗೆ ಯಾವ ದಿಕ್ಕನ್ನು ಕೊಟ್ಟಾಗ ಸಮೀಕರಣ ಅನ್ವಯಿಸುತ್ತದೆ ಎಂದು ನಾವು ತಿಳಿಯಬೇಕಾಗಿದೆ ಇದನ್ನು ಅರ್ಥಮಾಡಿಕೊಳ್ಳಲು ಇದು ಲಂಬ ಸದಿಶ ಹಾಗೂ ಕರ್ವ್ ನ ಮೇಲೆ ನಾವು ನಡೆಯುತ್ತಿದ್ದೇವೆ ಎಂದುಕೊಳ್ಳಿ ಈ ಮನುಷ್ಯ ಈ ಸ್ಥಳದಲ್ಲಿ ನಿಂತಿದ್ದಾನೆ ಹಾಗೂ ಅವನ ತಲೆಯು ಈ ಬಾಣದ ಅಂದರೆ nನ ದಿಕ್ಕಿಗಿದೆ ಎಂದುಕೊಳ್ಳೋಣ ಮೇಲ್ಮೈಯು ಅವನ ಎಡಗಡೆಗೆ ಬರುವಂತೆ ಅವನು ಕರ್ವ್ ನ ಮೇಲೆ ನಡೆಯುತ್ತಿದ್ದಾನೆ ಇನ್ನೊಮ್ಮೆ ಹೇಳುತ್ತಿದ್ದೇನೆ ನಾವು ಇಲ್ಲಿ ನಿಂತು ಬಿಂದುವಿನಲ್ಲಿ ಒಂದು ಲಂಬ ವನ್ನು ಎಳೆಯೋಣ ಅವನು ಈ ದಿಕ್ಕಿನಲ್ಲಿ ನಡೆಯಲು ಪ್ರಾರಂಭಿಸಿದರೆ ಅವನ ಎಡಗಡೆಯಲ್ಲಿ ಮೇಲ್ಮೈ ಇಲ್ಲ ಆದ್ದರಿಂದ ನಾವು ಈ ಕಡೆ ಹೋಗುವ ಹಾಗಿಲ್ಲ ಇಲ್ಲವಾದರೆ ಒಂದು ಸಮಸ್ಯೆ ಎದುರಾಗುತ್ತದೆ ನಾವು ಲಂಬವನ್ನು ಇನ್ನೊಂದು ದಿಕ್ಕಿಗೆ ಎಳೆಯಬೇಕಾಗುತ್ತದೆ ನಾವು ಲಂಬವನ್ನು ಈ ಕಡೆ ಎಳೆದಿದ್ದೇವೆ ಆದ್ದರಿಂದ ಮೇಲ್ಮೈಯು ನಮ್ಮ ಎಡಗಡೆಗೆ ಬರುವಂತೆ ನಾವು ಈ ದಿಕ್ಕಿನಲ್ಲಿ ನಡೆಯಬೇಕಾಗಿದೆ ಇದನ್ನು ಅರ್ಥಮಾಡಿಕೊಳ್ಳಲು ಇದು ಒಂದು ರೀತಿ ಇನ್ನೊಂದು ವಿಧಾನದಲ್ಲಿ ಅರ್ಥಮಾಡಿಕೊಳ್ಳಲು ನಮ್ಮಲ್ಲಿ ಈ ಬಲಗೈ ವ್ಯವಸ್ಥೆಯಿದೆ ಯಾವುದೇ ಒಂದು ಬಿಂದುವಿನಲ್ಲಿ ಲಂಬದ ಈ ದಿಕ್ಕನ್ನು ಆಯ್ದುಕೊಂಡಿದ್ದೇವೆ ಈಗ ನಾವು ಬಲಗೈ ವ್ಯವಸ್ಥೆಯನ್ನು ಅನುಸರಿಸುತ್ತೇವೆ ಈ ಲಂಬದ ದಿಕ್ಕು ಪರಿಕ್ರಮಣ ಈ ದಿಕ್ಕಿಗೆ ಇರಬೇಕೆಂದು ಸೂಚಿಸುತ್ತದೆ ಪರಿಕ್ರಮಣ ಈ ದಿಕ್ಕಿಗೆ ಇರುತ್ತದೆ ಅದು ಕರ್ವ್ C ಯ ಪರಿಕ್ರಮಣದ ದಿಕ್ಕನ್ನು ಸೂಚಿಸುತ್ತದೆ ಇದು n ನ ದಿಕ್ಕಿಗೆ ಅನುಗುಣವಾಗಿ C ಯ ದಿಕ್ಕನ್ನು ಅರ್ಥಮಾಡಿಕೊಳ್ಳುವ ಇನ್ನೊಂದು ವಿಧಾನ ಈ ಕರ್ವ್ ಗೆ ಒಂದು ಲಂಬವನ್ನು ಎಳೆದು ಮೇಲ್ಮೈ ನಮ್ಮ ಎಡಕ್ಕೆ ಬರುವಂತೆ ನಾವು ದಿಕ್ಕನ್ನು ಆಯ್ಕೆ ಮಾಡಿ ಕರ್ವ್ ನ ಮೇಲೆ ನಡೆಯುತ್ತೇವೆ ನೀವು ಈ ದಿಕ್ಕಿನಲ್ಲಿ ನಡೆಯುತ್ತಿದ್ದರೆ ಆಗ ಲಂಬವು ಇದರ ವಿರುದ್ಧ ದಿಕ್ಕಿನಲ್ಲಿರುತ್ತದೆ ಆ ಸಂದರ್ಭದಲ್ಲಿಯೂ ನಾವು ನಡೆಯುತ್ತಿರಬೇಕಾದರೆ ಮೇಲ್ಮೈ ನಮ್ಮ ಎಡಕ್ಕೆ ಬರುತ್ತದೆ ಇಷ್ಟು ವಿಷಯಗಳನ್ನು ತಿಳಿದ ಮೇಲೆ ನಾವು ಮುಂದುವರಿಯಬಹುದು ಈ ಪ್ರಮೇಯದ ಒಂದು ಪರಿಣಾಮ ಏನೆಂದರೆ ಕರ್ಲ್ F ನ ಮೌಲ್ಯವು 0 ಆಗಿದ್ದರೆ ಆಗ F ಅನಾವರ್ತಕ ಅಥವಾ ಕನ್ಸರ್ವೇಟಿವ್ ಆಗಿರುತ್ತದೆ ಇದನ್ನು ನಾವು ಈಗಾಗಲೇ ವಿವರಿಸಿದ್ದೇವೆ ಈ ಸನ್ನಿವೇಶದಲ್ಲಿ CF⋅dr ಕೂಡ 0 ಆಗುತ್ತದೆ ಎಂದು ಸ್ಟೋಕ್ಸ್ ಥಿಯರಂ Stoke's Theorem ನಿಂದ ತಿಳಿಯಬಹುದು ಏಕೆಂದರೆ ಸ್ಟೋಕ್ಸ್ ಥಿಯರಂ Stoke's Theorem ನ ಪ್ರಕಾರ ಇದು ಈ ಲೈನ್ ಇಂಟೆಗ್ರಲ್ ಗೆ ಸಮನಾಗಿದೆ ಹಾಗೂ ಕರ್ಲ್ F ನ ಮೌಲ್ಯವು 0 ಆಗಿದ್ದರೆ ಈ ಸರ್ಫೇಸ್ ಇಂಟೆಗ್ರಲ್ 0 ಆಗುತ್ತದೆ ಆದ್ದರಿಂದ ಈ ಕರ್ವ್ ಇಂಟೆಗ್ರಲ್ ಕೂಡ 0 ಆಗುತ್ತದೆ ಇಲ್ಲಿ ನಾವು ಸ್ಟೋಕ್ಸ್ ಥಿಯರಂ Stoke's Theorem ಅನ್ನು ಗೋಳಾರ್ಧ ದ ಸನ್ನಿವೇಶದಲ್ಲಿ ಪರಿಶೀಲಿಸುತ್ತೇವೆ ಇದು ನಮ್ಮ ಗೋಳಾರ್ಧ ಇಲ್ಲಿ z0 ಇದು xy ಸಮತಲದ ಮೇಲಿನ ಗೋಳದ ಭಾಗ ಹಾಗೂ z0 ಸಮತಲದ ಮೇಲೆ x2y29 ಇದು ಇದರ ಗಡಿರೇಖೆ ಸಹಜವಾಗಿ ಗಡಿರೇಖೆಯು z0 ಅಥವಾ xy ಸಮತಲದ ಮೇಲೆ ಇದೆ ಹಾಗೂ Fyi xj ಇದು ನಮಗೆ ಕೊಟ್ಟಿರುವ ವೆಕ್ಟರ್ ಫೀಲ್ಡ್ ಸ್ಟೋಕ್ಸ್ ಥಿಯರಂ Stoke's Theorem ಅನ್ನು ಧೃಡಪಡಿಸಲು ನಾವು ಈ ಕರ್ವ್ ಇಂಟೆಗ್ರಲ್ ಅನ್ನು ಸಮೀಕರಣದ ಬಲಭಾಗಕ್ಕೆ ಅಂದರೆ ಸರ್ಫೇಸ್ ಇಂಟೆಗ್ರಲ್ ಗೆ ಸಮನಾಗಿದೆಯೇ ಎಂದು ಪರೀಕ್ಷಿಸಬೇಕು ಈ ಸರ್ಫೇಸ್ ಇಂಟೆಗ್ರಲ್ ನ ಮೌಲ್ಯ ಕಂಡುಹಿಡಿಯುವ ವಿಧಾನ ನಮಗೆ ಮೊದಲೇ ಗೊತ್ತು ಇದು ಇಲ್ಲಿನ ಸನ್ನಿವೇಶ ನಮ್ಮಲ್ಲಿ ಈ ಗೋಳಾರ್ಧ ವಿದೆ ಹಾಗೂ xy ಸಮತಲದ ಮೇಲಿನ ಈ ವೃತ್ತವು ಅದರ ಗಡಿರೇಖೆ ಈಗಲೂ ಹಿಂದಿನಂತೆಯೇ ಮುಂದುವರಿಯುತ್ತೇವೆ ನಾವು ಹೊರದಿಕ್ಕಿನ ಲಂಬವನ್ನು ಪರಿಗಣಿಸುವುದರಿಂದ ನಾವು ಕರ್ವ್ ನ ಮೇಲೆ ಈ ದಿಕ್ಕಿನಲ್ಲಿ ನಡೆದರೆ ಆಗ ಎಲ್ಲವೂ ಸರಿಹೋಗುತ್ತದೆ ಮೇಲ್ಮೈಯು ನಮ್ಮ ಎಡಕ್ಕೆ ಇದೆ ಹೊರದಿಕ್ಕಿನ ಲಂಬಕ್ಕೆ ನಾವು ಗಡಿರೇಖೆಯಾದ ವೃತ್ತದ ಮೇಲೆ ಅಪ್ರದಕ್ಷಿಣಾಕಾರ ದಿಕ್ಕನ್ನು ಪರಿಗಣಿಸುತ್ತೇವೆ ನಾವು ವೃತ್ತದ ಪ್ಯಾರಾಮೆಟ್ರಿಕ್ ಸಮೀಕರಣವನ್ನು ಸುಲಭವಾಗಿ ಬರೆಯಬಹುದು x2y29 ಈ ವೃತ್ತದ ತ್ರಿಜ್ಯ 3 ಆದ್ದರಿಂದ r3cos i3sin j0≤θ≤2π ಇದರಿಂದ drd ವನ್ನು ನಾವು ಪಡೆಯಬಹುದು drdθ 3sin i3cos j ಆದ್ದರಿಂದ y3sin ಮತ್ತು x3cos ನಾವು F ಅನ್ನೂ ಪ್ಯಾರಾಮೆಟ್ರಿಕ್ ರೂಪದಲ್ಲಿ ಬರೆದಿದ್ದೇವೆ CF⋅dr ಈ ಕರ್ವ್ ಇಂಟೆಗ್ರಲ್ ಅನ್ನು ಪಡೆಯಲು ನಮಗೆ Fdrdθ ಇದರ ಮೌಲ್ಯ ಬೇಕು ಇಲ್ಲಿ Fdrdθ 9sin2 9cos2 ಇದರ ಮೌಲ್ಯ 9 CF⋅dr ಈ ಇಂಟೆಗ್ರಲ್ ನ ಮೌಲ್ಯ θ02πFdrdθdθ ಇದಕ್ಕೆ ಸಮನಾಗಿದೆ ಎಂದು ನಮಗೆ ಗೊತ್ತು ಇಲ್ಲಿ ದ ಮೌಲ್ಯ 0 ದಿಂದ 2π ವರೆಗೆ ಬದಲಾಗುತ್ತದೆ Fdrdθ 9 ಆದ್ದರಿಂದ ಇಲ್ಲಿ 9 ಇದೆ ಹಾಗೂ ಅಲ್ಲಿ ಮಿತಿಯ ಮೌಲ್ಯ 2π ನಮಗೆ ಕರ್ವ್ ಇಂಟೆಗ್ರಲ್ ನ ಮೌಲ್ಯ 18π ದೊರೆಯುತ್ತದೆ ಈಗ ನಾವು ಈ ಸಮೀಕರಣದ ಬಲಭಾಗದ ಇಂಟೆಗ್ರಲ್ ಅಂದರೆ ಗೋಳಾರ್ಧ ದ ಮೇಲಿನ ಸರ್ಫೇಸ್ ಇಂಟೆಗ್ರಲ್ ಅನ್ನು ಪಡೆಯಬೇಕಿದೆ ಇಲ್ಲಿ ನಮ್ಮ ಮೇಲ್ಮೈಯು S f ಮೇಲ್ಮೈಯ ಸಮೀಕರಣ ಹಾಗೂ ಈ F ಇಲ್ಲಿನ ವೆಕ್ಟರ್ ಫೀಲ್ಡ್ ಕರ್ಲ್F ಅನ್ನು ಕಂಡುಹಿಡಿಯಬೇಕು ಅಂದರೆ ಈ ಡಿಟರ್ಮಿನಂಟ್ ನ ಮೌಲ್ಯವನ್ನು ಕಂಡುಹಿಡಿಯಬೇಕು i j k δx δy δz F1 F2 F3 i ಯ ಗುಣಾಂಕ 0 ಬರುತ್ತದೆ j ಯ ಗುಣಾಂಕ ಕೂಡ 0 ಬರುತ್ತದೆ k ಯ ಗುಣಾಂಕವನ್ನು ನೋಡಿದರೆ ಇಲ್ಲಿ 1 ಹಾಗೂ ಇನ್ನೊಮ್ಮೆ 1 ಆದ್ದರಿಂದ 2k ಸಿಗುತ್ತದೆ ಇದು ಕರ್ಲ್ F ಈಗ ನಾವು ಮೇಲ್ಮೈಯ ಏಕಾಂಶ ಲಂಬ ಸದಿಶ ವನ್ನು ಕಂಡುಹಿಡಿಯಬೇಕು ಅದು n∇f∇f ಇದನ್ನು ನಾವು ಲೆಕ್ಕಹಾಕಬಹುದು ಇಲ್ಲಿ ಈ f ಇದೆ ಇದರ ಸಂಪೂರ್ಣ ಮೌಲ್ಯ ವು 4x24y24z2 ಇದರಿಂದ ಭಾಗಿಸಬೇಕಾಗಿದೆ ಇಲ್ಲಿ 2 ಸಾಮಾನ್ಯವಾಗಿದೆ ಅದು ಹೊರಬರುತ್ತದೆ ಇಲ್ಲಿ ಇನ್ನೊಮ್ಮೆ ಛೇದ ದಲ್ಲಿ ಹಾಗೂ ಅಂಶ ದಲ್ಲಿ x2y2z2 ಇದೆ ನಮಗೆ ಕೊಟ್ಟಿರುವ ಮೇಲ್ಮೈಯಲ್ಲಿ x2y2z2 ಇದರ ಮೌಲ್ಯ 9 ಆದ್ದರಿಂದ ನಮಗೆ 49 ಸಿಗುತ್ತದೆ ಈ 4 ಈ 2 ರ ಜೊತೆ ಕ್ಯಾನ್ಸಲ್ ಆಗುತ್ತದೆ ಮತ್ತು ನಮಗೆ xiyjzk3 ದೊರೆಯುತ್ತದೆ ಮೇಲ್ಮೈಯ ಅಂದರೆ ಗೋಳಾರ್ಧದ ಯಾವುದೇ ಬಿಂದುವಿನಲ್ಲಿ ಇದು ಏಕಾಂಶ ಲಂಬ ಸದಿಶ ಈಗ ನಾವು ಈ ಮೇಲ್ಮೈಯನ್ನು ಪಡೆಯಬೇಕು ನಮ್ಮಲ್ಲಿ ಈಗಾಗಲೇ ∇×Fಇದೆ ಹಾಗೂ n ಕೂಡ ಇದೆ ಈಗ ನಾವು ಈ ಡಾಟ್ ಉತ್ಪನ್ನ ವನ್ನು ಪಡೆಯಬಹುದು ಇಲ್ಲಿ ಕೇವಲ k ಅಂಶವಿದೆ ಹಾಗಾಗಿ ಇದು z3 ಹಾಗೂ 2 ನ ಜೊತೆಗೆ ಇದು 2z3 ಆಗುತ್ತದೆ ಇದು ಇಂಟೆಗ್ರಾಂಡ್ ನ ಮೌಲ್ಯ ಈಗ dsಅನ್ನು ಪಡೆಯಲು ನಮಗೆ ಸರ್ಫೇಸ್ ಇಂಟೆಗ್ರಲ್ ನಲ್ಲಿ ವಿವರಿಸಿದ ಈ ಅಂಶ ಬೇಕಾಗಿದೆ ಅಂದರೆ f ಮತ್ತು ಇದರ ಈ ಸಂದರ್ಭದಲ್ಲಿ ಇದು k ಏಕೆಂದರೆ ನಾವು ಪ್ರೊಜೆಕ್ಟ್ ಮಾಡಿರುವ ಮೇಲ್ಮೈಯು x y ಸಮತಲವಾಗಿದೆ x y ಸಮತಲದ ಮೇಲೆ ಪ್ರೊಜೆಕ್ಟ್ ಮಾಡಿದಾಗ ಇದು ತ್ರಿಜ್ಯ 3 ಇರುವ ಒಂದು ಡಿಸ್ಕ್ ಆಗಿರುತ್ತದೆ ಈ ಡಿಸ್ಕ್ ನ ಗಡಿರೇಖೆ 3 ತ್ರಿಜ್ಯವಿರುವ ಒಂದು ವೃತ್ತ ನಾವು xyಸಮತಲದ ಮೇಲೆ ಪ್ರೊಜೆಕ್ಟ್ ಮಾಡಿರುವುದರಿಂದ ಈ ಡಾಟ್ ಉತ್ಪನ್ನನಲ್ಲಿ ಸದಿಶ p ಇಲ್ಲಿ k ಆಗುತ್ತದೆ ಈಗ ನಾವಿದನ್ನು ಸರಳಗೊಳಿಸಬಹುದು ಇದು 2z3 ಹಾಗೂ ನಾವು ಇದನ್ನು ಲೆಕ್ಕ ಹಾಕಬೇಕು ಇದು 49 ಅಂದರೆ 36 ಆಗುತ್ತದೆ ಇದು ಕೇವಲ 6 ಮತ್ತು ಈ ಡಾಟ್ ಉತ್ಪನ್ನ ಕೊನೆಯಲ್ಲಿ ಇದರ ಉತ್ತರ 2z ಆಗಿ ಬರುತ್ತದೆ z ಧನಾತ್ಮಕವಾಗಿರುವುದರಿಂದ ಸಂಪೂರ್ಣ ಮೌಲ್ಯ ದ ಅಗತ್ಯವಿಲ್ಲ ನಾವು ಅಲ್ಲಿ ಕೇವಲ 2z ಬರೆದಿದ್ದೇವೆ ಇದು 2 ಹಾಗೂ ನಾವು ಇದನ್ನು dxdy ಜೊತೆಗೆ ಡಿಸ್ಕ್ ನ ಮೇಲೆ ಇಂಟಿಗ್ರೇಟ್ ಮಾಡುತ್ತಿದ್ದೇವೆ ಇದು xy ಸಮತಲದ ಮೇಲಿನ ಪ್ರೊಜೆಕ್ಷನ್ ಇದು x ಹಾಗೂ ಇದು y ಇದು ಪ್ರೊಜೆಕ್ಷನ್ ಹಾಗೂ ಇದು ಡಿಸ್ಕ್ x2y29 ಈ ಡಿಸ್ಕ್ ನ ಮೇಲೆ ನಾವು ಇಂಟಿಗ್ರೇಟ್ ಮಾಡಬೇಕು ಈ ಇಂಟಿಗ್ರೇಷನ್ ಡಿಸ್ಕ್ ನ ವಿಸ್ತೀರ್ಣವನ್ನು ಕೊಡುತ್ತದೆ ಆದ್ದರಿಂದ ಅದರ ಮೌಲ್ಯ 2×π×32 18π ಲೈನ್ ಇಂಟೆಗ್ರಲ್ ಅನ್ನು ಲೆಕ್ಕಹಾಕಿದಾಗಲೂ ನಮಗೆ ಇದೇ ಮೌಲ್ಯ ದೊರೆತಿತ್ತು ಆದ್ದರಿಂದ ಲೈನ್ ಇಂಟೆಗ್ರಲ್ ಹಾಗೂ ಸರ್ಫೇಸ್ ಇಂಟೆಗ್ರಲ್ ಗಳ ಮೌಲ್ಯವು ಒಂದೇ ಆಗಿದೆ ಇದು ಸ್ಟೋಕ್ಸ್ ಥಿಯರಂ Stoke's Theorem ಅನ್ನು ದೃಡಪಡಿಸುತ್ತದೆ ಇದು ಇನ್ನೊಂದು ಪ್ರಶ್ನೆ ಇಲ್ಲಿಯೂ ನಾವು ಸ್ಟೋಕ್ಸ್ ಥಿಯರಂ Stoke's Theorem ಅನ್ನು ಧೃಡ ಪಡಿಸುತ್ತಿದ್ದೇವೆ ಆದರೆ ಇಲ್ಲಿನ ಫಂಕ್ಷನ್ ಸ್ವಲ್ಪ ಕ್ಲಿಷ್ಟವಾಗಿದೆ ಇಲ್ಲಿನ ವೆಕ್ಟರ್ ಫೀಲ್ಡ್ Fxiz2jy2k ಇದನ್ನು ನಾವು ಮೊದಲನೇ ಕ್ವಾಡ್ರಂಟ್ ನಲ್ಲಿರುವ xyz1 ಈ ಸಮತಲದ ಮೇಲ್ಮೈಯ ಮೇಲೆ ತೆಗೆಯುತ್ತಿದ್ದೇವೆ ಇದು ಈಗಿನ ಸನ್ನಿವೇಶ ABD ಇಂದ ಸೂಚಿಸಲಾಗಿರುವ ಮೊದಲನೇ ಕ್ವಾಡ್ರಂಟ್ ನಲ್ಲಿರುವ ಈ ಸಮತಲದ ಭಾಗ ಇದು ಈ ಸಮತಲವು x ಅಕ್ಷರೇಖೆಯನ್ನು A 100 ಈ ಬಿಂದುವಿನಲ್ಲಿ ಮತ್ತು y ಅಕ್ಷರೇಖೆಯನ್ನು 010 ದಲ್ಲಿ ಹಾಗೂ z ಅಕ್ಷರೇಖೆಯನ್ನು 001 ದಲ್ಲಿ ಛೇದಿಸುತ್ತದೆ ನಾವು ಇಲ್ಲಿ ಈ ತ್ರಿಕೋನಾಕಾರದ ಮೇಲ್ಮೈಯನ್ನು S ಆಗಿ ಹಾಗೂ ಗಡಿರೇಖೆಯಾದ ಈ 3 ರೇಖೆಗಳನ್ನು C ಆಗಿ ತೆಗೆದುಕೊಂಡು ಸ್ಟೋಕ್ಸ್ ಥಿಯರಂ Stoke's Theoremಅನ್ನು ಅನ್ವಯಿಸುತ್ತೇವೆ ಇಲ್ಲಿ ಈ 3 ರೇಖೆಗಳು ಗಡಿರೇಖೆಯ ಕರ್ವ್ ಹಾಗೂ ಈ ತ್ರಿಕೋನ ನಮ್ಮ ಮೇಲ್ಮೈ ಮೊದಲು ನಾವು F⋅dr ಅನ್ನು ಪಡೆಯೋಣ ಇಲ್ಲಿ Fಅನ್ನು ನಮಗೆ ಕೊಡಲಾಗಿದೆ ಹಾಗೂ dr ನ ಮೌಲ್ಯ idxjdykdz ನಮ್ಮಲ್ಲಿ ಸರಳರೇಖೆ ಇದ್ದರೆ ನೇರವಾಗಿ ಕಾಂಪೊನೆಂಟ್ ಬಳಸುವುದು ಉತ್ತಮ ಈ ಸಂದರ್ಭದಲ್ಲಿ ನಮ್ಮಲ್ಲಿ A B B Dಹಾಗೂ D A ಈ ಮೂರು ರೇಖೆಗಳ ಮೇಲೆ ಇಂಟೆಗ್ರಲ್ ಮಾಡಬೇಕಾಗಿದೆ ನಾವು ಈ 3 ಇಂಟೆಗ್ರಲ್ ಗಳನ್ನು ಪ್ರತ್ಯೇಕವಾಗಿ ಪರಿಗಣಿಸುತ್ತೇವೆ ಈಗ ನಾವು AB ಈ ರೇಖೆಯನ್ನು ತೆಗೆದುಕೊಳ್ಳೋಣ ಇದರ ಸಮೀಕರಣವು x 10 1y 01 0z 00 0 ಇದನ್ನು ನಾವು t ಗೆ ಸಮೀಕರಿಸುತ್ತೇವೆ ' ಅಂದರೆ x1 t yt ಹಾಗೂ z0 ಏಕೆಂದರೆ ಈ ರೇಖೆಯ ಮೇಲೆ z ಬದಲಾಗುವುದಿಲ್ಲ x1 t yt ಆದ್ದರಿಂದ t0ಇದ್ದಾಗ ನಮಗೆ ಈ ಬಿಂದು A1 0 0 ಸಿಗುತ್ತದೆ ಹಾಗೂt1ಆದಾಗ ನಮಗೆ ಬಿಂದು Bಸಿಗುತ್ತದೆ ಆದ್ದರಿಂದ tಯು 0 ದಿಂದ 1 ವರೆಗೆ ಹೋದಾಗ ನಾವು ಈ ದಿಕ್ಕಿನಲ್ಲಿ ಚಲಿಸುತ್ತಿವೆ ನಾವು ಅಪ್ರದಕ್ಷಿಣಾಕಾರ ದಿಕ್ಕನ್ನು ಆಯ್ದುಕೊಂಡಾಗ ಪ್ರಮೇಯದಲ್ಲಿನ ಸಮೀಕರಣವನ್ನು ಪಡೆಯಲು ನಾವು ಮೇಲ್ಮೈಯ ಇನ್ನೊಂದು ಲಂಬವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಆದ್ದರಿಂದ ನಾವು ABಯ ಉದ್ದಕ್ಕೂ xdxz2dyy2dz ಈ ಪ್ರಮಾಣವನ್ನು ಇಂಟಿಗ್ರೇಟ್ ಮಾಡುತ್ತೇವೆ ನಮ್ಮಲ್ಲಿರುವ ಈ ಪ್ಯಾರಾಮೆಟ್ರಿಕ್ ಸಮೀಕರಣಗಳನ್ನು ಅಲ್ಲಿ ಬಳಸುತ್ತೇವೆ x1 t ಆದ್ದರಿಂದ dx dt ಎರಡನೆಯ ಟರ್ಮ್ 0 ಆಗುತ್ತದೆ ಏಕೆಂದರೆ z0 ಹಾಗಾಗಿ ಇದು 0 ಆಗುತ್ತದೆ ಮೂರನೆಯ ಟರ್ಮ್ ಕೂಡ 0 ಏಕೆಂದರೆ dz ಇಲ್ಲಿ 0 ಹಾಗಾಗಿ ಈ ಎರಡು ಟರ್ಮ್ಗಳು ಬರುವ ಫಲಿತಾಂಶಕ್ಕೆ ಏನನ್ನೂ ಸೇರಿಸುವುದಿಲ್ಲ ಕೇವಲ xdx ಭಾಗ ಮಾತ್ರ ಉಳಿದುಕೊಂಡಿರುತ್ತದೆ ಅದನ್ನು ಇಂಟಿಗ್ರೇಟ್ ಮಾಡಿ 0 ಮತ್ತು 1 ಮಿತಿಗಳನ್ನು ಹಾಕಿದಾಗ ಮೌಲ್ಯವು 12 ಆಗಿರುತ್ತದೆ ಈಗ ಎರಡನೇ ರೇಖೆ ಈ BDಯನ್ನು ತೆಗೆದು ಕೊಳ್ಳೋಣ ಈಗ ನಾವು BDಯ ಸಮೀಕರಣನ್ನೂ ಬರೆಯೋಣ ಈ ಅನುಪಾತಗಳನ್ನು ಈ t ಗೆ ಸಮೀಕರಿಸಿದಾಗ ನಮಗೆ ಸಮೀಕರಣದ ಈ ಪ್ಯಾರಾಮೆಟ್ರಿಕ್ ರೂಪ ದೊರಕುತ್ತದೆ ಈ ಸಂದರ್ಭದಲ್ಲಿ xಬದಲಾಗುವುದಿಲ್ಲ ಇಲ್ಲಿ x0 y1 t ಹಾಗೂ zt ಮತ್ತೊಮ್ಮೆ tಯು 0 ದಿಂದ 1 ವರೆಗೆ ಬದಲಾಗುತ್ತದೆ ನಾವು ಅಪ್ರದಕ್ಷಿಣಾಕಾರ ದಲ್ಲಿ ಚಲಿಸುತ್ತಿದ್ದೇವೆ ಈ ಬಾರಿ ಈ ಇಂಟೆಗ್ರಲ್ ಅನ್ನು ಬರೆಯುವಾಗ x ಇಲ್ಲಿ 0 ಆಗಿದೆ ಆದ್ದರಿಂದ ಮೊದಲನೇ ಟರ್ಮ್ 0 ಆಗುತ್ತದೆ ಇನ್ನೆರಡು ಟರ್ಮ್ ಗಳು 0 ಅಲ್ಲ ಏಕೆಂದರೆ y ಮತ್ತು z ಬದಲಾಗುತ್ತವೆ ಇಲ್ಲಿ zt ಆದ್ದರಿಂದ t2 dt ಆಮೇಲೆ ಇಲ್ಲಿ y2 ಅಂದರೆ 1 t2 ಇದೆ ಮೇಲಿನ dz ಬದಲಾಗಿ dt ಇದೆ ಈಗ ಇದನ್ನು ಸರಳಗೊಳಿಸಬಹುದು ಇಲ್ಲಿ t2 ಇದೆ ಮತ್ತು ಅಲ್ಲಿ t2 ಕ್ಯಾನ್ಸಲ್ ಆಗುತ್ತದೆ ನಮಗೆ ಇಲ್ಲಿ 1 2t ಸಿಗುತ್ತದೆ ಇದನ್ನು ಇಂಟಿಗ್ರೇಟ್ ಮಾಡಿದಾಗ ಅದರ ಮೌಲ್ಯ 0 ಆಗುತ್ತದೆ ಆದ್ದರಿಂದ BDಯ ಮೇಲೆ ಇಂಟೆಗ್ರಲ್ ನ ಮೌಲ್ಯ 0 ಹಾಗೂ ABಯ ಮೇಲೆ ಇದು 12 ಹಾಗೂ ಮೂರನೇ ರೇಖೆ DAಯನ್ನು ತೆಗೆದುಕೊಳ್ಳೋಣ ಈ DA ರೇಖೆಯ ಮೇಲೆ ಈ y ಕಂಪೋನೆಂಟ್ ಅನ್ನು ಸ್ಥಿರಪಡಿಸಿದ್ದೇವೆ ಹಾಗೂ ಈ x 0 ದಿಂದ 1 ರ ವರೆಗೆ ಬದಲಾಗುತ್ತದೆ ಇಲ್ಲಿ x ಅನ್ನು t ಆಗಿ ತೆಗೆದುಕೊಳ್ಳಬಹುದು ಆಗ z 1 t ಆಗುತ್ತದೆ ಇದು ಈ ರೇಖೆಯ ಪರಮೀಟರೈಸೇಶನ್ ಇದು xdxz2dyy2dz ಮತ್ತು ಈಗ yಯು 0 ಆಗುತ್ತದೆ dy ಯು 0 ಆಗುವುದರಿಂದ ಇದು ಇರುವುದಿಲ್ಲ y ಯಿಂದಾಗಿ ಇದು ಕೂಡ 0 ಆಗುತ್ತದೆ ಇಲ್ಲಿ x dx ಇದೆ ಆದರೆ xt ಆದ್ದರಿಂದ dx ಇಲ್ಲಿ dt ಆಗುತ್ತದೆ ಇದನ್ನು ಈಗ ನಾವು ಇಂಟಿಗ್ರೇಟ್ ಮಾಡಿದರೆ ಇದರ ಮೌಲ್ಯ 12 ಬರುತ್ತದೆ ಈಗ ನಾವು ಎಲ್ಲಾ 3 ಇಂಟೆಗ್ರಲ್ ಗಳನ್ನು ಪಡೆದಿದ್ದೇವೆ ABಯ ಮೇಲೆ ಅದು 12 BD ಯ ಮೇಲೆ ಅದು 0 ಹಾಗೂ DA ಮೇಲೆ ಅದು 12 ಇವೆಲ್ಲವನ್ನೂ ಕೂಡಿಸಿದರೆ ನಮಗೆ ಪೂರ್ಣ ಕರ್ವ್ ಇಂಟೆಗ್ರಲ್ ದೊರೆಯುತ್ತದೆ ಇದರ ಮೌಲ್ಯ 0 ಆಗಿದೆ ಪ್ರಮೇಯವನ್ನು ಪರೀಕ್ಷಿಸಲು ಮೇಲ್ಮೈಯನ್ನು ಅಂದರೆ ತ್ರಿಕೋನವನ್ನು ಸಮತಲಗಳಲ್ಲಿ ಒಂದರ ಮೇಲೆ ಪ್ರೊಜೆಕ್ಟ್ ಮಾಡಬೇಕಾಗಿದೆ ನಾವು xy ಸಮತಲದ ಮೇಲೆ ತ್ರಿಕೋನವನ್ನು ಪ್ರೊಜೆಕ್ಟ್ ಮಾಡಿದರೆ ಆಗ ನಮಗೆ xy ಸಮತಲದಲ್ಲಿ ಒಂದು ತ್ರಿಕೋನ ಸಿಗುತ್ತದೆ ನಿದರ್ಶನಕ್ಕಾಗಿ ನಾವು ಆ ತ್ರಿಕೋನವನ್ನು ತೆಗೆದು ಕೊಂಡಿದ್ದೇವೆ ಈ ತ್ರಿಕೋನದಲ್ಲಿ 10 ಈ ಬಿಂದು ಹಾಗೂ ಆ ಬಿಂದು 01ಇವೆ ಈ ಪ್ರದೇಶದಲ್ಲಿ ನಾವು ಅಲ್ಲಿರುವ ಸರ್ಫೇಸ್ ಇಂಟೆಗ್ರಲ್ ಅನ್ನು ಇಂಟಿಗ್ರೇಟ್ ಮಾಡುತ್ತೇವೆ ಇಲ್ಲಿ ಪ್ರದೇಶ R x ಅಕ್ಷರೇಖೆ y ಅಕ್ಷರೇಖೆ ಹಾಗೂ ಸರಳರೇಖೆ AB ಗಳಿಂದ ಸುತ್ತುವರಿಯಲ್ಪಟ್ಟಿದೆ ಇದು ಪ್ರೊಜೆಕ್ಷನ್ R k ಈ R ಗೆ ಲಂಬವಾಗಿದೆ ನಾವು ಈ f ಅನ್ನು ತೆಗೆದುಕೊಂಡು ಏಕಾಂಶ ಲಂಬ ಸದಿಶ ವನ್ನು ಕಂಡುಹಿಡಿಯುತ್ತೇವೆ ಅದಕ್ಕೆ ಮೊದಲು ನಮಗೆ fಅನ್ನು ಪಡೆಯಬೇಕಾಗಿದೆ ಇಲ್ಲಿ fijk ಹಾಗಾದರೆ ಏಕಾಂಶ ಲಂಬ ಯಾವುದು fಅನ್ನು ಅದರ ಗಾತ್ರ ದಿಂದ ಭಾಗಿಸಬೇಕು ijk ಈ ವೆಕ್ಟರ್ ಅನ್ನು ಅದರ ಗಾತ್ರ 3ಇಂದ ಭಾಗಿಸಬೇಕು ಸರ್ಫೇಸ್ ಇಂಟೆಗ್ರಲ್ ಅನ್ನು ಏರಿಯಾ ಇಂಟೆಗ್ರಲ್ ಗೆ ಬದಲಾಯಿಸಲು ಈಗ ∇f∇f⋅k ಈ ಪ್ರಮಾಣದ ಮೌಲ್ಯವನ್ನು ಪಡೆಯಬೇಕು ಇಲ್ಲಿ ನಾವು k ಯನ್ನು ತೆಗೆದುಕೊಂಡಿದ್ದೇವೆ ಏಕೆಂದರೆ ಪ್ರೊಜೆಕ್ಷನ್ xy ಸಮತಲದ ಮೇಲಿದೆ ನಾವು xy ಸಮತಲದ ಮೇಲೆ ಅಥವಾ yzಸಮತಲದ ಮೇಲೆ ಪ್ರೊಜೆಕ್ಟ್ ಮಾಡಿದರೆ ಅದಕ್ಕೆ ಅನುಗುಣವಾಗಿ ಈ ಲಂಬ k ಯು ಬದಲಾಗುತ್ತದೆ ಇಲ್ಲಿ ನಮ್ಮ |f| ಅಂದರೆ 3 ಇದೆ ಮತ್ತು ಇದು f ನ k ಜೊತೆಗಿರುವ ಡಾಟ್ ಪ್ರೋಡಕ್ಟ್ ಇದರ ಮೌಲ್ಯ ಕೇವಲ 1 ಹಾಗಾಗಿ ಇಲ್ಲಿ 1 ಇದೆ ಅಂದರೆ ಇದು 3 ಸರ್ಫೇಸ್ ನಿಂದ ಏರಿಯಾ ಗೆ ಬದಲಾಯಿಸಲು ಬೇಕಾದ ಅಂಶ 3 ಸರಿ ಈಗ ಸರ್ಫೇಸ್ ಇಂಟೆಗ್ರಲ್ ಕಂಡುಹಿಡಿಯಲು ಅವಶ್ಯವಾಗಿರುವ ಎಲ್ಲಾ ಅಂಶಗಳು ಸಿದ್ಧವಾಗಿವೆ ನಮಗೆ ಲಂಬ ಸದಿಶ ಬೇಕು ಮತ್ತು ಇದು F ಆದ್ದರಿಂದ ಕರ್ಲ್ F ಅನ್ನು ಪಡೆಯಬೇಕಾಗಿದೆ curlF ಇದು n ಜೊತೆಗೆ ಇದರ ಡಾಟ್ ಪ್ರೋಡಕ್ಟ್ ತೆಗೆಯಬೇಕಾಗಿದೆ curlFನ ಮೌಲ್ಯವನ್ನು ಕಂಡುಹಿಡಿಯಬಹುದು ಆದರೆ ಆ ಗಣನೆಯನ್ನು ಇಲ್ಲಿ ನಾವು ಮಾಡುತ್ತಿಲ್ಲ ಅದರ ಮೌಲ್ಯ 2y zi ಈ ರೀತಿಯಾಗಿ ಬರುತ್ತದೆ ಈ ಏಕಾಂಶ ಲಂಬ ಸದಿಶ ನ ಜೊತೆ curlF ನ ಡಾಟ್ ಪ್ರೋಡಕ್ಟ್ ನ ಮೌಲ್ಯ ಕೇವಲ ಅದರ i ಕಾಂಪೊನೆಂಟ್ ನಿಂದಾಗಿ ಬರುತ್ತದೆ

n ನ ಮೌಲ್ಯ 23 ನಾವು xy ಸಮತಲದ ಮೇಲೆ ಇಂಟಿಗ್ರೇಟ್ ಮಾಡುವುದರಿಂದ ಇಲ್ಲಿ zಅನ್ನು ಬದಲಾಯಿಸುತ್ತೇವೆ z ಅನ್ನು ಇಲ್ಲಿ 1 x yಎಂಬುದಾಗಿ ಬರೆಯಬಹುದು ಆದ್ದರಿಂದ ಇದು 2yx 1 ಇಲ್ಲಿರುವ ಈ ಪ್ರದೇಶ R ನ ಮೇಲೆ ನಾವು ಸರ್ಫೇಸ್ ಇಂಟೆಗ್ರಲ್ ಮಾಡಬಹುದು ಈ ಸರ್ಫೇಸ್ ಇಂಟೆಗ್ರಲ್ ಏರಿಯಾ ಇಂಟೆಗ್ರಲ್ ಆಗಿ ಪರಿವರ್ತಿಸುತ್ತದೆ Rxyಯನ್ನು ನಾವು ಇಲ್ಲಿ ಸೂಚಿಸಿದ್ದೇವೆ ∬Rxy232yx 13dxdy ಇದು ನಮ್ಮ ಏರಿಯಾ ಇಂಟೆಗ್ರಲ್ ಈಗ x ಮತ್ತು y ಯ ಮಿತಿಗಳನ್ನು ನಾವು ಪಡೆಯಬೇಕು xನ ಮಿತಿ 0 ದಿಂದ 1 ರ ವರೆಗೆ ಈಗ ಆ ರೇಖೆಯ ಸಮೀಕರಣವಾದ xy1 ಇದರಿಂದ yಅನ್ನು 0 ದಿಂದ ಈ 1 x ವರೆಗೆ ನಿರ್ಬಂಧಿಸಬಹುದು ಈಗ ಇದನ್ನು ಸರಳಗೊಳಿಸಬಹುದು ಇದು 2yx 1 ಇದನ್ನು ಮೊದಲು dyಯ ಜೊತೆ ಅಂದರೆ y ಗೆ ಸಂಬಂಧಪಟ್ಟಂತೆ ಇಂಟಿಗ್ರೇಟ್ ಮಾಡಬಹುದು ಪರಿಣಾಮವಾಗಿ ನಮಗೆ 2011 x2dx ಇದು ಸಿಗುತ್ತದೆ ವಾಸ್ತವವಾಗಿ ಇಂಟೆಗ್ರಾಂಡ್ ನ ಮೌಲ್ಯ 0 ಆಗುತ್ತದೆ ಆದ್ದರಿಂದ ಇದನ್ನು x ನ ಯಾವುದೇ ಇಂಟರ್ವಲ್ ನ ಮೇಲೆ ಇಂಟಿಗ್ರೇಟ್ ಮಾಡುವ ಅಗತ್ಯವಿಲ್ಲ ಇದರ ಮೌಲ್ಯ 0 ಆಗಿದೆ ಇನ್ನೊಂದು ಬಾರಿ ನಾವು ಸರ್ಫೇಸ್ ಇಂಟೆಗ್ರಲ್ ಮತ್ತು ಏರಿಯಾ ಇಂಟೆಗ್ರಲ್ ಗಳನ್ನು ಪಡೆದು ಸ್ಟೋಕ್ಸ್ ಥಿಯರಂ Stoke's Theoremಅನ್ನು ಧೃಡ ಪಡಿಸಿದ್ದೇವೆ ಇದು ಸ್ಟೋಕ್ಸ್ ಥಿಯರಂ Stoke's Theoremಅನ್ನು ಪರೀಕ್ಷಿಸುವ ಕೊನೆಯ ಉದಾಹರಣೆ ಇಲ್ಲಿ F ಅನ್ನು ಕೊಡಲಾಗಿದೆ ಹಾಗೂ S ಒಂದು ಶಂಕು ವಿನ ಭಾಗ zx2y2 ಇದು ಶಂಕುವಿನ ಸಮೀಕರಣ ಹಾಗೂ ನಾವು x2y2≤9 ಈ ಭಾಗವನ್ನು ಪಡೆದಿದ್ದೇವೆ ಆದ್ದರಿಂದ x2y29 ಇದು ಶಂಕುವಿನ ಗಡಿರೇಖೆ ಈ ಸನ್ನಿವೇಶದಲ್ಲಿ ನಾವು ಈ ಕರ್ವ್ ಇಂಟೆಗ್ರಲ್ ಅಥವಾ ಸರ್ಫೇಸ್ ಇಂಟೆಗ್ರಲ್ ಇವೆರಡರಲ್ಲಿ ಸರಳವಾದುದನ್ನು ಕಂಡುಹಿಡಿಯಬೇಕು ಇಲ್ಲಿ n ಕೂಡ ಸ್ಥಿರವಾಗಿದೆ ಇಲ್ಲಿ ಲಂಬ ಸದಿಶ ವನ್ನು ಎಳೆಯಲಾಗಿದೆ ಅದು ಒಳಮುಖವಾಗಿ ಇದೆ ಹೊರದಿಕ್ಕಿಗೆ ಅಲ್ಲ ನಮ್ಮ ಶಂಕು ಇಲ್ಲಿದೆ ಕರ್ವ್ C ಯ ದಿಕ್ಕನ್ನು ಪ್ರದಕ್ಷಿಣಾಕಾರ ಅಥವಾ ಅಪ್ರದಕ್ಷಿಣಾಕಾರ ಎಂಬುದನ್ನು ನಿರ್ಧರಿಸಬೇಕಾಗಿದೆ ಮತ್ತೊಮ್ಮೆ ಅದೇ ಉಪಾಯವನ್ನು ಬಳಸುತ್ತೇವೆ ಈ ಬಾಣದ ದಿಕ್ಕಿನಲ್ಲಿ ತಲೆ ಮಾಡಿ C ಯ ಮೇಲೆ ನಿಂತುಕೊಂಡು ನಾವು ಯಾವ ದಿಕ್ಕಿಗೆ ಚಲಿಸಿದರೆ ಮೇಲ್ಮೈಯು ನಮ್ಮ ಎಡಗಡೆಗೆ ಬರುತ್ತದೆ ಎಂದು ತಿಳಿಯಬೇಕು ಸಹಜವಾಗಿ ನಾವು ಈ ದಿಕ್ಕಿನಲ್ಲಿ ಹೋದರೆ ಮೇಲ್ಮೈಯು ನಮ್ಮ ಎಡಗಡೆಯಲ್ಲಿ ಇರುತ್ತದೆ ಆದ್ದರಿಂದ ಕರ್ವ್ ಇಂಟೆಗ್ರಲ್ ಅನ್ನು ಗಡಿರೇಖೆಯ ಮೇಲೆ ಅಪ್ರದಕ್ಷಿಣಾಕಾರ ದ ದಿಕ್ಕಿನಲ್ಲಿ ತೆಗೆಯಬೇಕು ಇಲ್ಲಿ z3 ಸಮತಲದ ಮೇಲೆ x2y29 ಇದು ನಮ್ಮ ಕರ್ವ್ ಇದು ಕರ್ವ್ ನ ಸಮೀಕರಣ ಇದರ ಪ್ಯಾರಾಮೆಟ್ರಿಕ್ ಸಮೀಕರಣ x3cos t y3sin t z3 ಇಲ್ಲಿ ನಾವು ಸಮೀಕರಣವನ್ನು ಪ್ಯಾರಾಮೆಟ್ರೈಸ್ ಮಾಡಲು ಕಾರಣವೇನು ಏಕೆಂದರೆ ಇಲ್ಲಿ ಸರ್ಫೇಸ್ ಇಂಟೆಗ್ರಲ್ ಹೆಚ್ಚು ಜಟಿಲವಾಗಿದೆ ಇಲ್ಲಿ n ಅನ್ನು ಕಂಡುಹಿಡಿಯಬೇಕು ಹಾಗೂ d ಅಂಶವನ್ನು ಪ್ರೊಜೆಕ್ಟ್ ಮಾಡಿದ ವಿಸ್ತೀರ್ಣದ ಅಂಶಕ್ಕೆ ಪರಿವರ್ತಿಸುವ ಅಂಶವನ್ನು ಪಡೆಯಬೇಕು ಆದ್ದರಿಂದ ಇದು ಕರ್ವ್ ಇಂಟೆಗ್ರಲ್ ಗಿಂತ ಹೆಚ್ಚು ಕ್ಲಿಷ್ಟವಾಗಿದೆ ಈ ಕರ್ವ್ ಇಂಟೆಗ್ರಲ್ ನಲ್ಲಿ ವೃತ್ತವಿದೆ ಇದರ ಪ್ಯಾರಾಮೆಟ್ರಿಕ್ ಸಮೀಕರಣ x3cos t y3sin t z3 ಹಾಗಾಗಿ ನಾವು ಕರ್ವ್ ಇಂಟೆಗ್ರಲ್ ಅನ್ನು ಸುಲಭವಾಗಿ ಪಡೆಯಬಹುದು ಆದರೆ ಸರ್ಫೇಸ್ ಇಂಟೆಗ್ರಲ್ ಹೆಚ್ಚು ಜಟಿಲವಾಗಿದೆ CF⋅dr ಇದನ್ನು ಪಡೆಯಲು ಮೊದಲು ಈ F⋅dr ನಮಗೆ ಈಗಾಗಲೇ F ಅನ್ನು ಕೊಡಲಾಗಿದೆ ಅದು yixj xyzk ಹಾಗೂdridxjdykdz ಇವೆರಡರ ಡಾಟ್ ಪ್ರೋಡಕ್ಟ್ ಅನ್ನು ಪಡೆಯಬೇಕಾಗಿದೆ ಇಲ್ಲಿ F yixj xyzk ಡಾಟ್ ಪ್ರೋಡಕ್ಟ್ ಅನ್ನು ಪಡೆಯಲು i ಕಂಪೋನೆಂಟ್ ನಲ್ಲಿ dx ಇಲ್ಲಿ dy ಹಾಗೂ ಅಲ್ಲಿ dz k ಕಂಪೋನೆಂಟ್ ಜೊತೆಗೆ ಆದ್ದರಿಂದ ಡಾಟ್ ಪ್ರೋಡಕ್ಟ್ ನ ಮೌಲ್ಯ ydxxdy xyzdz ಇದು ಇಂಟೆಗ್ರಾಂಡ್ ಹಾಗೂ ಪ್ಯಾರಾಮೆಟ್ರಿಕ್ ಸಮೀಕರಣವನ್ನು ಈಗಾಗಲೇ ಕೊಡಲಾಗಿದೆ ನಾವು y3sin t ಹಾಗೂ dx 3sin t dt ಎಂದು ಬದಲಾಯಿಸಬಹುದು ಎರಡು ಋಣಾತ್ಮಕ ಚಿನ್ಹೆಗಳು ಕ್ಯಾನ್ಸಲ್ ಆಗುತ್ತವೆ ಹಾಗೂ ಧನಾತ್ಮಕ ಚಿನ್ಹೆ ಸಿಗುತ್ತದೆ ಆದ್ದರಿಂದ ಇದು 3sin t dt ಅದೇ ರೀತಿ x3cos t ಹಾಗೂdy3cos t dt z ಸ್ಥಿರ ಸಂಖ್ಯೆಯಾಗಿರುವುದರಿಂದ z ನ ಮೌಲ್ಯದಲ್ಲಿ ಬದಲಾವಣೆ ಇರುವುದಿಲ್ಲ ಹಾಗಾಗಿ dz ಇಲ್ಲಿ 0 ಆಗುತ್ತದೆ ಈ ಎಲ್ಲವನ್ನೂ ಪಡೆದ ಮೇಲೆ ಈಗ ನಾವು 02π9dt ಇದನ್ನು ಸರಳಗೊಳಿಸಬಹುದು ಇದು 9×2π ಅಂದರೆ 18π ಇದೇ ನಮ್ಮ ಉತ್ತರ ಆದರೆ ನೀವು ಈ ಸರ್ಫೇಸ್ ಇಂಟೆಗ್ರಲ್ ಅನ್ನು ಕಂಡುಹಿಡಿಯುವುದಾದರೆ ಅದು ಈ ಕರ್ವ್ ಇಂಟೆಗ್ರಲ್ ನಷ್ಟು ಸರಳವಾಗಿರುವುದಿಲ್ಲ ಆದ್ದರಿಂದ ಕೆಲವೊಮ್ಮೆ ಈ ಸ್ಟೋಕ್ಸ್ ಥಿಯರಂ Stoke's Theoremಅನ್ನು ಸರ್ಫೇಸ್ ಇಂಟೆಗ್ರಲ್ ಅನ್ನು ಕರ್ವ್ ಇಂಟೆಗ್ರಲ್ ಆಗಿ ಪರಿವರ್ತಿಸಿಸಲು ಬಳಸಬಹುದು ನಾವು ಈ ಸರ್ಫೇಸ್ ಇಂಟೆಗ್ರಲ್ ಅನ್ನು ಲೆಕ್ಕಹಾಕಲು ಬಯಸದಿದ್ದರೆ ಆಗ ನಾವು ಇಂಟೆಗ್ರಲ್ ಅನ್ನು ಈ ಕರ್ವ್ ಇಂಟೆಗ್ರಲ್ ಅನ್ನು ಬಳಸಿ ಪಡೆಯಬಹುದು ಈ ಉಪನ್ಯಾಸವನ್ನು ಸಿದ್ಧಗೊಳಿಸಲು ಈ ಎಲ್ಲಾ ಉಲ್ಲೇಖಗಳನ್ನು ಉಪಯೋಗಿಸಲಾಗಿದೆ ಸಂಕ್ಷಿಪ್ತವಾಗಿ ಈ ಉಪನ್ಯಾಸದಲ್ಲಿ ನಾವು ಸ್ಟೋಕ್ಸ್ ಥಿಯರಂ Stoke's Theorem ಅನ್ನು ಚರ್ಚಿಸಿದೆವು CF⋅dr ಹಾಗೂ ∬S∇×Fnds ಸಮನಾಗಿವೆ ಎಂಬುದೇ ಈ ಪ್ರಮೇಯದ ಹೇಳಿಕೆ ಲಂಬದ ದಿಕ್ಕು ಹಾಗೂ ಕರ್ವ್ ನ ದಿಕ್ಕು ಈ ಸಮೀಕರಣದ ಬಹುಮುಖ್ಯವಾದ ಅಂಶ ನಾವು ವಿವರಿಸಿದ ವಿಧಾನವೆಂದರೆ ನಾವು ಕರ್ವ್ ನ ಮೇಲೆ ಬಾಣದ ದಿಕ್ಕಿನಲ್ಲಿ ಅಂದರೆ ಲಂಬದ ದಿಕ್ಕಿನಲ್ಲಿ ತಲೆ ಇರುವ ಹಾಗೆ ನಿಂತು ಮೇಲ್ಮೈಯು ನಮ್ಮ ಎಡಕ್ಕೆ ಇರುವಂತೆ ಕರ್ವ್ ನ ಉದ್ದಕ್ಕೂ ಈ ದಿಕ್ಕಿನಲ್ಲಿ ನಡೆದರೆ ನಮಗೆ ಈ ಸಮೀಕರಣದಲ್ಲಿ ಸಮಾನತೆ ಸಿಗುತ್ತದೆ ಚಿನ್ಹೆಯ ಯಾವುದೇ ಸಮಸ್ಯೆ ಇರುವುದಿಲ್ಲ ಇಲ್ಲವಾದಲ್ಲಿ ಸಮೀಕರಣದ ಎರಡು ಪಾರ್ಶ್ವಗಳಲ್ಲಿ ವಿಭಿನ್ನ ಚಿನ್ಹೆ ಬರುತ್ತದೆ ಈ ದಿನದ ಉಪನ್ಯಾಸ ಇಲ್ಲಿಗೆ ಮುಗಿಯುತ್ತದೆ ಗಮನವಿಟ್ಟು ಕೇಳಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು